ಇಂದಿನ ನಿಯೋಜನೆಯಲ್ಲಿ ನಾವು ವಸ್ತುವಿನೊಂದಿಗೆ ಬೆಳಕಿನ ಪರಸ್ಪರ ಕ್ರಿಯೆಯನ್ನು ನೋಡಲಿದ್ದೇವೆ ಇದು ನಿಯೋಜನೆ 7 ಬೆಳಕಿನ ವಸ್ತುವಿನ ಪರಸ್ಪರ ಕ್ರಿಯೆಯನ್ನು ನೋಡಲು ಹೋಗುತ್ತದೆ ಆದ್ದರಿಂದ ಉಪನ್ಯಾಸದ ಸಮಯದಲ್ಲಿ ನಾವು ಮೊದಲು ದೀಪಗಳು ಸೆಮಿಕಂಡಕ್ಟರ್ ವಸ್ತುಗಳೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ಮೊದಲು ಅಧ್ಯಯನ ಮಾಡಿದೆವು ನಂತರ ನಾವು ಇದರ ಕೆಲವು ನಿರ್ದಿಷ್ಟ ಉದಾಹರಣೆಗಳು ಮತ್ತು ಅನ್ವಯಗಳನ್ನು ನೋಡಿದೆವು ನಾವು ಎಲ್ಇಡಿಗಳು ಫೋಟೋ ಡಯೋಡ್ಗಳು ಲೇಸರ್ಗಳು ಸೌರ ಕೋಶಗಳು ಇತ್ಯಾದಿಗಳನ್ನು ನೋಡಿದ್ದೇವೆ ಈ ನಿಯೋಜನೆಯಲ್ಲಿ ನಾವು ಸಾಮಾನ್ಯ ಸಂವಹನದ ಮೇಲೆ ಗಮನ ಹರಿಸುತ್ತೇವೆ ಮತ್ತು ಮುಂದಿನದರಲ್ಲಿ ನಾನು ಈಗ ಹೇಳಿದ ನಿರ್ದಿಷ್ಟ ಸಾಧನಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ವಸ್ತುವಿನೊಂದಿಗೆ ಬೆಳಕು ಸಂವಹನ ನಡೆಸುವುದರ ಬಗ್ಗೆ ಮಾತನಾಡಿದ್ದೇವೆ ಮೂಲಭೂತ ವಿಷಯವೆಂದರೆ ನಾವು ಹೇಳಿದ್ದು ಬೆಳಕಿನ E ಯ ಶಕ್ತಿಯು ಸೆಮಿಕಂಡಕ್ಟರ್ನೊಂದಿಗಿನ ಕೆಲವು ಪರಸ್ಪರ ಶಕ್ತಿಗಿಂತ ಹೆಚ್ಚಾಗಿರಬೇಕು ಆದ್ದರಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪರಸ್ಪರ ಕ್ರಿಯೆಯು ಮೂಲಭೂತವಾಗಿ ವಸ್ತುವಿನ ಬ್ಯಾಂಡ್ ಅಂತರವಾಗಿರುತ್ತದೆ ಆದ್ದರಿಂದ ಬೆಳಕಿನ ಶಕ್ತಿಯು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಾಗಿರುವಾಗ ಎಲೆಕ್ಟ್ರಾನ್ಗಳು ವೇಲೆನ್ಸಿಯಿಂದ ಕಂಡಕ್ಷನ್ ಬ್ಯಾಂಡ್ಗೆ ಉತ್ಸುಕವಾಗುತ್ತವೆ ಬ್ಯಾಂಡ್ ಅಂತರದಲ್ಲಿ ದೋಷಯುಕ್ತ ಸ್ಥಿತಿಗಳು ಅಥವಾ ಟ್ರ್ಯಾಪ್ ಸ್ಥಿತಿಗಳು ಇರುವಂತಹ ಸಂದರ್ಭಗಳನ್ನು ನೀವು ಹೊಂದಿರಬಹುದು ಆದ್ದರಿಂದ ಇವುಗಳು ವೇಲೆನ್ಸಿ ಬ್ಯಾಂಡ್ ಅಥವಾ ಕಂಡಕ್ಷನ್ ಬ್ಯಾಂಡ್ಗೆ ಹತ್ತಿರದಲ್ಲಿವೆ ಮತ್ತು ಸೆಮಿಕಂಡಕ್ಟರ್ನೊಂದಿಗೆ ಬೆಳಕಿನ ಪರಸ್ಪರ ಕ್ರಿಯೆಯು ವಾಹಕಗಳನ್ನು ವೇಲೆನ್ಸ್ ಬ್ಯಾಂಡ್ನಿಂದ ಟ್ರಾಪ್ ಸ್ಟೇಟ್ಗೆ ಅಥವಾ ಟ್ರಾಪ್ ಸ್ಟೇಟ್ನಿಂದ ಕಂಡಕ್ಷನ್ ಬ್ಯಾಂಡ್ಗೆ ಪ್ರಚೋದಿಸುತ್ತದೆ ಅದಕ್ಕಾಗಿಯೇ ಸೆಮಿ ವಸ್ತುವಿನ ಬ್ಯಾಂಡ್ ಅಂತರವನ್ನು ಮಾತ್ರ ಉಲ್ಲೇಖಿಸಲು ಸಾಧ್ಯವಿಲ್ಲ ಆದರೆ ದೋಷದ ಸ್ಥಿತಿ ಮತ್ತು ಬ್ಯಾಂಡ್ ಅಂತರದ ಶಕ್ತಿಯನ್ನು ಸಹ ಉಲ್ಲೇಖಿಸಬಹುದು ಆದ್ದರಿಂದ ಈ ಸಂಕ್ಷಿಪ್ತ ಪರಿಚಯದೊಂದಿಗೆ ನಾನು ಸಮಸ್ಯೆಗಳ ಮೂಲಕ ಹೋಗೋಣ ನಾವು ಸಮಸ್ಯೆಗಳ ಮೂಲಕ ಹೋಗುತ್ತಿದ್ದಂತೆ ನಾವು ಉಪನ್ಯಾಸಗಳಲ್ಲಿ ನಾವು ವ್ಯವಹರಿಸಿದ ಪರಿಕಲ್ಪನೆಗಳಿಗೆ ಸಂಬಂಧಿಸಿದ್ದೇವೆ ಸಮಸ್ಯೆ 1 ನಮ್ಮಲ್ಲಿ 0 35 μm ದಪ್ಪವಿರುವ ಗ್ಯಾಲಿಯಂ ಆರ್ಸೆನೈಡ್ನ ಮಾದರಿ ಇದೆ ಇದು ಬೆಳಕಿನ ಮೂಲದಿಂದ ಪ್ರಕಾಶಿಸಲ್ಪಟ್ಟಿದೆ ಮತ್ತು ಶಕ್ತಿಯನ್ನು ನೀಡಲಾಗುತ್ತದೆ ಆದ್ದರಿಂದ ಶಕ್ತಿ E 2 ಎಲೆಕ್ಟ್ರಾನ್ ವೋಲ್ಟ್ಗಳು ಇದು ಗ್ಯಾಲಿಯಂ ಆರ್ಸೆನೈಡ್ನ ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ 1 42 ಎಲೆಕ್ಟ್ರಾನ್ ವೋಲ್ಟ್ಗಳ ಗ್ಯಾಲಿಯಂ ಆರ್ಸೆನೈಡ್ನ Eg ಮಾದರಿಯ ಮೂಲಕ ಗಮನಿಸಿದ ಬೆಳಕಿನ ಶೇಕಡಾವಾರು ಪ್ರಮಾಣವನ್ನು ನಿರ್ಧರಿಸಿ ಮತ್ತು ನಾವು ಸಿಲಿಕಾನ್ ಗಾಗಿ ಅದೇ ಲೆಕ್ಕಾಚಾರವನ್ನು ಪುನರಾವರ್ತಿಸಲು ಬಯಸುತ್ತೇವೆ ಆದ್ದರಿಂದ ನಾವು ವಸ್ತುವಿನ ಮೂಲಕ ಬೆಳಕಿನ ಹೀರಿಕೊಳ್ಳುವಿಕೆಯನ್ನು ನೋಡಿದಾಗ ನಾವು ಮೂಲಭೂತವಾಗಿ ಬೀರ್ ಲ್ಯಾಂಬರ್ಟ್ ನಿಯಮಕ್ಕೆ ಹಿಂತಿರುಗುತ್ತೇವೆ ಬಿಯರ್ ಲ್ಯಾಂಬರ್ಟ್ ನಿಯಮ ಹೇಳುತ್ತದೆ ಸ್ವಲ್ಪ ದೂರದಲ್ಲಿ ತೀವ್ರತೆಯ ಬದಲಾವಣೆಯು dx ಮತ್ತು ನೆಗೆಟಿವ್ ಚಿಹ್ನೆ ಇರುತ್ತದೆ ಏಕೆಂದರೆ ತೀವ್ರತೆಯು ವಾಸ್ತವವಾಗಿ ಇಳಿಯುತ್ತದೆ ನೇರವಾಗಿ x ಗೆ ಅನುಪಾತದಲ್ಲಿರುತ್ತದೆ ಮತ್ತು ಅನುಪಾತದ ಸ್ಥಿರತೆಯನ್ನು μ ಎಂದು ಕರೆಯಲಾಗುತ್ತದೆ μ ಇಲ್ಲಿ ವಸ್ತುವಿನ ಹೀರಿಕೊಳ್ಳುವ ಗುಣಾಂಕ ಈ ಇಂಟರ್ನ್ ಈ ಮೂಲಕ ಹೊಳೆಯುತ್ತಿರುವ ಬೆಳಕಿನ ತರಂಗಾಂತರವನ್ನು ಅವಲಂಬಿಸಿರುತ್ತದೆ ನಾವು ಇದನ್ನು ಸಂಯೋಜಿಸಬಹುದು ಮತ್ತು ಮೂಲಭೂತವಾಗಿ ನಾವು Ioexp μx ಗೆ ಸಮಾನವಾಗಿರುವ ಗಡಿ ಪರಿಸ್ಥಿತಿಗಳನ್ನು ಹಾಕಬಹುದು ಆದ್ದರಿಂದ ನಾನು ಇಲ್ಲಿ ಟ್ರಾನ್ಸ್ಮಿಟರ್ ತೀವ್ರತೆಯನ್ನು ಪ್ರತಿನಿಧಿಸುತ್ತೇನೆ ಹಾಗಾಗಿ ನೀವು ಹೀರಿಕೊಳ್ಳುವ ತೀವ್ರತೆಯನ್ನು ಕಂಡುಹಿಡಿಯಲು ಬಯಸಿದರೆ ಮತ್ತು ನೀವು ಅದನ್ನು ಅನುಪಾತದಂತೆ ಕಂಡುಹಿಡಿಯಲು ಬಯಸಿದರೆ ಅದು 1 IIo ಹೊರತುಪಡಿಸಿ ಬೇರೇನೂ ಅಲ್ಲ ಇದು ಮೂಲಭೂತವಾಗಿ ನಾವು ಒಂದು ಶೇಕಡಾವಾರು ಪರಿವರ್ತಿಸಬಹುದಾದ ಅನುಪಾತ ಅಂದರೆ 1 exp μ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಮಗೆ ಮಾದರಿಯ ದಪ್ಪವನ್ನು ನೀಡಲಾಗಿದೆ ಆದ್ದರಿಂದ ಇಲ್ಲಿ t ದಪ್ಪವನ್ನು ಸೂಚಿಸುತ್ತದೆ ಗ್ಯಾಲಿಯಂ ಆರ್ಸೆನೈಡ್ನ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ನಾವು ಮೂಲತಃ ಈ ಎಕ್ಸ್ಪ್ರೆಶನ್ ಅನ್ನು ಬಳಸಬಹುದು ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ಗಾಗಿ ಹೀರಿಕೊಳ್ಳುವ ಗುಣಾಂಕ μ ನೀಡಲಾಗಿದೆ ಆದ್ದರಿಂದ 5 x 105 cm 1 ಆಗಿದೆ ಆದ್ದರಿಂದ ಇದರಿಂದ ನಾವು ಹೀರಿಕೊಳ್ಳುವ ಶೇಕಡಾವನ್ನು ಲೆಕ್ಕ ಹಾಕಬಹುದು ಇದು ಕೇವಲ 1− II o ∗ 100 ಮತ್ತುಇಲ್ಲಿ ನಾವು ಎಲ್ಲಾ ಮೌಲ್ಯಗಳನ್ನು ಬದಲಿಸುತ್ತೇವೆ ಇದು 99 999 ಆಗಿರುತ್ತದೆ ಮತ್ತು ಇನ್ನೂ ಕೆಲವು ಹಿಂದುಳಿದಿರುವ 9 ಗಳಿವೆ ಅಂದರೆ ನೀವು ಬೆಳಕನ್ನು ಹೊಳೆಯುವಾಗ ಗ್ಯಾಲಿಯಂ ಆರ್ಸೆನೈಡ್ನ ಮಾದರಿಯಲ್ಲಿ 2 ಎಲೆಕ್ಟ್ರಾನ್ ವೋಲ್ಟ್ಗಳು ಕೇವಲ 0 35 μm ದಪ್ಪವಾಗಿರುತ್ತದೆ ಆದ್ದರಿಂದ 0 35 ಕೇವಲ 350 nm ಆಗಿದೆ ಇದು ಕೇವಲ 350 nm ಮತ್ತು ಎಲ್ಲಕ್ಕಿಂತ ಹೆಚ್ಚಿನ ಬೆಳಕನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ ಮೂಲಭೂತವಾಗಿ ಈ ವಿಕಿರಣಕ್ಕೆ ಅಪಾರದರ್ಶಕವಾಗಿದೆ ಸಿಲಿಕಾನ್ಗಾಗಿ ನಾವು ಅದೇ ಲೆಕ್ಕಾಚಾರವನ್ನು ಮಾಡಬಹುದು μ ಮೌಲ್ಯವು 8 x 104 cm ಆದ್ದರಿಂದ ಸಿಲಿಕಾನ್ ಗ್ಯಾಲಿಯಂ ಆರ್ಸೆನೈಡ್ ಗಿಂತ ಕಡಿಮೆ ಬ್ಯಾಂಡ್ ಅಂತರವನ್ನು ಹೊಂದಿದೆ ಆದ್ದರಿಂದ ಕೋಣೆಯ ಉಷ್ಣಾಂಶದಲ್ಲಿ ಸಿಲಿಕಾನ್ನ Eg 1 10 ಎಲೆಕ್ಟ್ರಾನ್ ವೋಲ್ಟ್ಗಳು ಆದ್ದರಿಂದ ಇದು ಕಡಿಮೆ Eg ಅನ್ನು ಹೊಂದಿದ್ದರೂ ಸಹ 2 ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿ ಹೀರಿಕೊಳ್ಳುವ ಗುಣಾಂಕದ ಮೌಲ್ಯವು ಗ್ಯಾಲಿಯಂ ಆರ್ಸೆನೈಡ್ಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ಇದು ಮೂಲಭೂತವಾಗಿ ಸಾಂದ್ರತೆಯು ವೇಲೆನ್ಸಿ ಮತ್ತು ಕಂಡಕ್ಷನ್ ಬ್ಯಾಂಡ್ನಲ್ಲಿ ಹೇಗೆ ವಿತರಿಸಲ್ಪಡುತ್ತದೆ ಎಂಬುದಕ್ಕೆ ಸಂಬಂಧಿಸಿದೆ ಆದ್ದರಿಂದ μ ಈ ಮೌಲ್ಯವನ್ನು ತೆಗೆದುಕೊಂಡರೆ ನಾವು ಶೇಕಡಾವಾರು ಹೀರಿಕೊಳ್ಳಬಹುದು ಮತ್ತೆ ಸಂಖ್ಯೆಗಳನ್ನು ಸೇರಿಸಬಹುದು ಮತ್ತು ಇದು 93 92 ಆದ್ದರಿಂದ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಾಗಿದೆ ಆದರೆ ಉಳಿದವು ಹೀರಿಕೊಳ್ಳಲ್ಪಟ್ಟಾಗ ಸುಮಾರು 7 ಬೆಳಕು ಊಹಿಸುತ್ತದೆ ಆದ್ದರಿಂದ ನಾವು ನಿಜವಾಗಿಯೂ ಆಚೆಗೆ ಹೋಗಬಹುದು ಮತ್ತು ಈ ಮೌಲ್ಯವನ್ನು ಅನುಭವಿಸಲು ಇನ್ನೂ ಕೆಲವು ಲೆಕ್ಕಾಚಾರಗಳನ್ನು ಮಾಡಬಹುದು 35 μm ಬದಲಿಗೆ ನಾನು ಈಗ ನನ್ನ ದಪ್ಪವನ್ನು 0 1 μm ಗೆ ಕಡಿಮೆ ಮಾಡಿದ್ದೇನೆ ಇದು ಸರಿಸುಮಾರು 100 nm ನನ್ನ ಶಕ್ತಿಯು ಇನ್ನೂ 2 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿದ್ದು ಹೀರಿಕೊಳ್ಳುವ ಗುಣಾಂಕಕ್ಕಾಗಿ ನಾನು ಅದೇ ಮೌಲ್ಯಗಳನ್ನು ಬಳಸಬಹುದು ಗ್ಯಾಲಿಯಂ ಆರ್ಸೆನೈಡ್ಗಾಗಿ ನೀವು ಇದನ್ನು ಮಾಡಿದರೆ ಶೇಕಡಾವಾರು 1 ಪಟ್ಟು 100 ಅಂದರೆ 1 exp μtx100 ಮತ್ತು ಇದು 99 ಆದ್ದರಿಂದ ನಾವು ದಪ್ಪವನ್ನು ಮತ್ತಷ್ಟು ಕಡಿಮೆ ಮಾಡಿದಾಗ ನಾವು ಅದನ್ನು 3 ಬಾರಿ ನೀವು 350 nm ನಿಂದ 100 nm ಗೆ ಇಳಿಸುತ್ತೇವೆ ಆದರೂ ನಾವು ನಿಜವಾಗಿಯೂ ಹೆಚ್ಚಿನ ಶೇಕಡಾವಾರು ಬೆಳಕನ್ನು ಹೀರಿಕೊಳ್ಳುತ್ತೇವೆ ಸಿಲಿಕಾನ್ಗೆ ಮತ್ತೊಂದೆಡೆ 100 nm ಗೆ ಹೀರಿಕೊಳ್ಳುವ ಶೇಕಡಾವಾರು ಕೇವಲ 55 ಪ್ರತಿಶತ ಮಾತ್ರ ಆದ್ದರಿಂದ ಅರ್ಧದಷ್ಟು ಬೆಳಕು ಮಾತ್ರ ಹೀರಲ್ಪಡುತ್ತದೆ ಮತ್ತು ಉಳಿದ ಅರ್ಧವು ಹರಡುತ್ತದೆ ನಾವು ಪರಿಚಯಿಸಬಹುದಾದ ಇನ್ನೊಂದು ವೇರಿಯೇಬಲ್ ತರಂಗಾಂತರ ಅಥವಾ ಬೆಳಕಿನ ಶಕ್ತಿಯನ್ನು ಬದಲಾಯಿಸುವುದು ನೀವು 1 5 ಎಲೆಕ್ಟ್ರಾನ್ ವೋಲ್ಟ್ಗಳ ಶಕ್ತಿಯನ್ನು ತೆಗೆದುಕೊಂಡರೆ 2 ಎಲೆಕ್ಟ್ರಾನ್ ವೋಲ್ಟ್ಗಳ ಹೊಳೆಯುವ ಬದಲು ನೀವು ಕೇವಲ 1 5 ಎಲೆಕ್ಟ್ರಾನ್ ವೋಲ್ಟ್ಗಳ ಬೆಳಕನ್ನು ಹೊಳೆಯುತ್ತೀರಿ ಗ್ಯಾಲಿಯಂ ಆರ್ಸೆನೈಡ್ಗಾಗಿ ಕಡಿಮೆಯಾಗಿರುವುದರಿಂದ ಇದು 5 x 103 cm 1 ಕ್ಷಮಿಸಿ 5 x 103 cm 1 ಆಗಿದೆ ಇದು ಇನ್ನೂ ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಾಗಿದೆ ಆದರೆ ಇದು ಬ್ಯಾಂಡ್ ಅಂತರಕ್ಕೆ ತುಂಬಾ ಹತ್ತಿರದಲ್ಲಿದೆ ಇದರಿಂದ ಲಭ್ಯವಿರುವ ಸ್ಥಿತಿಗಳ ಸಂಖ್ಯೆಗಳು ಚಿಕ್ಕದಾಗಿರುತ್ತವೆ ಆದ್ದರಿಂದ ಅನುಗುಣವಾಗಿ ಹೀರಿಕೊಳ್ಳುವ ಗುಣಾಂಕ ಕೂಡ ಚಿಕ್ಕದಾಗಿದೆ ಈಗ ನೀವು 0 35 μm ದಪ್ಪವನ್ನು ಹೊಂದಿದ್ದರೆ ಅದೇ 350 nm ಅದೇ ಸೂತ್ರವನ್ನು ಬಳಸಿ ಹೀರಿಕೊಳ್ಳುವ ಶೇಕಡಾವಾರು ಕೇವಲ 16 05 ಆಗಿದ್ದು ಉಳಿದವು ಹೀರಿಕೊಳ್ಳಲ್ಪಟ್ಟಾಗ ಸುಮಾರು 84 ಬೆಳಕು ಹರಡುತ್ತದೆ ಆದ್ದರಿಂದ ಹೀರಿಕೊಳ್ಳುವ ಗುಣಾಂಕ mu ನಿಜವಾಗಿಯೂ ಬೆಳಕನ್ನು ಹಾದುಹೋಗಲು ಅಥವಾ ಬೆಳಕನ್ನು ಹೀರಿಕೊಳ್ಳಲು ನಿಮಗೆ ಅಗತ್ಯವಿರುವ ಮಾದರಿಯ ದಪ್ಪವನ್ನು ನಿರ್ಧರಿಸುವಲ್ಲಿ ನಿಜವಾಗಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ ನೀವು ಗ್ಯಾಲಿಯಮ್ ಆರ್ಸೆನೈಡ್ನೊಂದಿಗೆ ಪಾರದರ್ಶಕ ಸೆಮಿಕಂಡಕ್ಟರ್ ಅನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದರೆ ನೀವು 1 5 ಎಲೆಕ್ಟ್ರಾನ್ ವೋಲ್ಟ್ಗಳಿಗಿಂತ ಹೆಚ್ಚಿನ ಶಕ್ತಿಯ ಬೆಳಕನ್ನು ಹೊಂದಿದ್ದರೆ ಮತ್ತು ಇದು ಈಗಾಗಲೇ ಗೋಚರಿಸುವ ಪ್ರದೇಶದಲ್ಲಿದ್ದರೆ ಹೆಚ್ಚಿನ ಬೆಳಕನ್ನು ಮೂಲಭೂತವಾಗಿ ಹೀರಿಕೊಳ್ಳುವುದನ್ನು ನಾವು ಕಂಡುಕೊಳ್ಳುತ್ತೇವೆ ಮತ್ತು ಕೇವಲ ಶೇಕಡಾವಾರು ಮಾತ್ರ ಬೆಳಕು ಹರಡುತ್ತದೆ ಆದ್ದರಿಂದ ಮು ಮತ್ತು ವಿವಿಧ ತರಂಗಾಂತರಗಳಲ್ಲಿನ ಮೌಲ್ಯಗಳು ನೀವು ಆಯ್ಕೆ ಮಾಡುವ ವಸ್ತುಗಳ ಪ್ರಕಾರ ಮತ್ತು ವಸ್ತುವಿನ ದಪ್ಪವನ್ನು ನಿರ್ಧರಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಈಗ ನಾವು ಸಮಸ್ಯೆ 2 ಕ್ಕೆ ಹೋಗೋಣ ಸಮಸ್ಯೆ 2 ರಲ್ಲಿ ನಾವು ಸೆಮಿಕಂಡಕ್ಟರ್ ಮಾದರಿಯನ್ನು ಹೊಂದಿದ್ದೇವೆ ಅಡ್ಡ ವಿಭಾಗದ ಪ್ರದೇಶ A 1 cm2 ಮತ್ತು ದಪ್ಪವು 0 1 cm ಆದ್ದರಿಂದ ನಾವು ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ EHP ಎಲೆಕ್ಟ್ರಾನ್ ಹೋಲ್ ಜೋಡಿಗಳಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನೀವು 1 ವ್ಯಾಟ್ ಬೆಳಕನ್ನು ಹೀರಿಕೊಂಡಾಗ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ವಿದ್ಯುತ್ 1 ವ್ಯಾಟ್ ಮತ್ತು ತರಂಗಾಂತರ λ 630nm ಈ ನಿರ್ದಿಷ್ಟ ಪ್ರಕರಣದಲ್ಲಿ ಸೆಮಿಕಂಡಕ್ಟರ್ನ ಬ್ಯಾಂಡ್ ಅಂತರವನ್ನು ನೀಡಲಾಗಿಲ್ಲ ಆದರೆ ನಾವು ಅದನ್ನು ತೆಗೆದುಕೊಳ್ಳಲಿದ್ದೇವೆ ಆದ್ದರಿಂದ ಬ್ಯಾಂಡ್ ಅಂತರದ ಉದ್ದಕ್ಕೂ ಎಲೆಕ್ಟ್ರಾನ್ಗಳನ್ನು ಪ್ರಚೋದಿಸಲು ಬೆಳಕಿಗೆ ಸಾಕಷ್ಟು ಶಕ್ತಿಯಿದೆ ಇದರಿಂದ ನಾವು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಪಡೆಯಬಹುದು X ಅಲ್ಪಸಂಖ್ಯಾತರ ಜೀವಿತಾವಧಿಯು 10 ಮೈಕ್ರೋಸೆಕೆಂಡುಗಳಾಗಿದ್ದರೆ ಅಲ್ಪಸಂಖ್ಯಾತರ ಜೀವಿತಾವಧಿ t 10 ಮೈಕ್ರೋಸೆಕೆಂಡುಗಳು ಸ್ಥಿರ ಸ್ಥಿತಿಯ ಹೆಚ್ಚುವರಿ ವಾಹಕ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ಸಹ ನಮ್ಮನ್ನು ಕೇಳಲಾಗುತ್ತದೆ ಆದ್ದರಿಂದ ನಾವು ಸಮಸ್ಯೆಯ ಮೊದಲ ಭಾಗವನ್ನು ನೋಡುತ್ತೇವೆ ನಾವು 630 nm ತರಂಗಾಂತರದ ಬೆಳಕನ್ನು ಹೊಂದಿದ್ದೇವೆ ಆದ್ದರಿಂದ ಮೊದಲನೆಯದಾಗಿ ಶಕ್ತಿಯನ್ನು ಲೆಕ್ಕಾಚಾರ ಮಾಡುವುದು ಶಕ್ತಿಯು hcλ ಹೊರತು ಬೇರೇನೂ ಅಲ್ಲ ಇದು 3 16x10 19 ಜೌಲ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾವು ಉದ್ದದ ತೀವ್ರತೆಯನ್ನು ಸಹ ತಿಳಿದಿದ್ದೇವೆ ಹಾಗಾಗಿ ನಾನು 1 ವ್ಯಾಟ್ ಅಂದರೆ 1 Js 1 ಆದ್ದರಿಂದ ನಾವು ಒಟ್ಟು ಫೋಟಾನ್ಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬಹುದು ಇದು ಪ್ರತಿ ಸೆಕೆಂಡಿಗೆ ಘಟಿಸುವ ಫೋಟಾನ್ಗಳ ಸಂಖ್ಯೆ ಇದು ನಾನು ಶಕ್ತಿಯಿಂದ ಭಾಗಿಸಿದಾಗ ಸಮನಾಗಿರುತ್ತದೆ ಹಾಗಾಗಿ Ihcλ ಆದ್ದರಿಂದ ನಾವು ಸಂಖ್ಯೆಗಳನ್ನು ಪ್ಲಗ್ ಮಾಡಬಹುದು ಇದು ಸೆಕೆಂಡಿಗೆ 3 17x1018 ಫೋಟಾನ್ಗಳಂತೆ ಕೆಲಸ ಮಾಡುತ್ತದೆ ಆದ್ದರಿಂದ ನಾವು ಪ್ರತಿ ಯೂನಿಟ್ ಪರಿಮಾಣಕ್ಕೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಲೆಕ್ಕ ಹಾಕಲು ಬಯಸುತ್ತೇವೆ ಆದ್ದರಿಂದ ಪರಿಮಾಣವು A ಟೈಮ್ t ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ 0 1 cm3 ಆದ್ದರಿಂದ ಇದನ್ನು ನಾವು ಪರಿಮಾಣದಿಂದ ಭಾಗಿಸಬಹುದು ಪ್ರತಿ ಫೋಟಾನ್ 1 ಎಲೆಕ್ಟ್ರಾನ್ ಹೋಲ್ ಜೋಡಿಗೆ ಕಾರಣವಾಗುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇದರರ್ಥ 100ಕ್ವಾಂಟಮ್ ದಕ್ಷತೆ ಇರುತ್ತದೆ ಸಾಮಾನ್ಯವಾಗಿ ಕ್ವಾಂಟಮ್ ದಕ್ಷತೆಯು 100 ಕ್ಕಿಂತ ಕಡಿಮೆಯಿರುವುದಿಲ್ಲ ಈ ಸಂದರ್ಭದಲ್ಲಿ ನೀವು ಸೂಕ್ತವಾದ ಭಾಗದಿಂದ ಗುಣಿಸಬೇಕಾಗುತ್ತದೆ ಆದರೆ ಈ ನಿರ್ದಿಷ್ಟ ಸಮಸ್ಯೆಗೆ ನಾವು ಕ್ವಾಂಟಮ್ ದಕ್ಷತೆಯನ್ನು 100 ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇವುಗಳಲ್ಲಿ ಹಲವಾರು ಫೋಟಾನ್ಗಳು ಇವೆ ಇವುಗಳು ಸಮಾನ ಸಂಖ್ಯೆಯ ಎಲೆಕ್ಟ್ರಾನ್ ಹೋಲ್ ಜೋಡಿಗಳಿಗೆ ಕಾರಣವಾಗುತ್ತವೆ ಆದ್ದರಿಂದ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆ 3 17 x 1019 cm 3 S 1 ಅನ್ನು ಹೊರತುಪಡಿಸಿ ಏನೂ ಇಲ್ಲ ಆದ್ದರಿಂದ ನೀವು ಫೋಟಾನ್ಗಳ ಸಂಖ್ಯೆಯನ್ನು ಪರಿಮಾಣದಿಂದ ಭಾಗಿಸುತ್ತೀರಿ ಮುಂದಿನ ಭಾಗದಲ್ಲಿ ಸ್ಥಿರ ಸ್ಥಿತಿಯ ಹೆಚ್ಚುವರಿ ವಾಹಕ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ನಮ್ಮನ್ನು ಕೇಳಲಾಗುತ್ತದೆ ಆದ್ದರಿಂದ ಈ ವಸ್ತುವು p ವಿಧವೋ ಅಥವಾ n ವಿಧದ ಸೆಮಿಕಂಡಕ್ಟರ್ ಎಂದು ನಮಗೆ ತಿಳಿದಿಲ್ಲ ಆದ್ದರಿಂದ ಸರಳತೆಗಾಗಿ ನಾನು ಅದನ್ನು n ಪ್ರಕಾರವಾಗಿ ತೆಗೆದುಕೊಳ್ಳುತ್ತೇನೆ ಇದರಿಂದ ಹೆಚ್ಚುವರಿ ವಾಹಕಗಳು ಅಥವಾ ರಂಧ್ರಗಳು ವಸ್ತುವನ್ನು p ವಿಧವೆಂದು ಊಹಿಸುವ ಮೂಲಕ ನೀವು ಅದೇ ಕೆಲಸವನ್ನು ಮಾಡಬಹುದು ಇದರಿಂದ ಹೆಚ್ಚುವರಿ ಅಲ್ಪಸಂಖ್ಯಾತರ ವಾಹಕಗಳು ಎಲೆಕ್ಟ್ರಾನ್ಗಳಾಗಿರುತ್ತವೆ ಆದರೆ ಇದು ಅಂತಿಮ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಇವು ಹೆಚ್ಚುವರಿ ಅಲ್ಪಸಂಖ್ಯಾತರ ವಾಹಕಗಳು ನಾವು ಒಂದು ಮಾದರಿಯಲ್ಲಿ ಬೆಳಕಿನ ಪ್ರಕಾಶವನ್ನು ಹೊಂದಿರುವಾಗ ಹೆಚ್ಚುವರಿ ವಾಹಕಗಳಿಗೆ ಸಮೀಕರಣವನ್ನು ಸರಿಪಡಿಸಲು ಸಾಧ್ಯವಿದೆ ಈ ವ್ಯತ್ಯಾಸದ ಸಮೀಕರಣವು ಕೇವಲ d ΔPdt ಎಂದು ಹೇಳುತ್ತದೆ ಆದ್ದರಿಂದ ΔP ರಚಿಸಿದ ಹೆಚ್ಚುವರಿ ಅಲ್ಪಸಂಖ್ಯಾತ ವಾಹಕಗಳನ್ನು ಪ್ರತಿನಿಧಿಸುತ್ತದೆ ಇದು ΔPτh ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಅಲ್ಲಿ τh ಅಲ್ಪಸಂಖ್ಯಾತ ಜೀವಿತಾವಧಿಯಾಗಿದೆ ನಾವು ಮೂಲಭೂತವಾಗಿ ಸ್ಥಿರ ಸ್ಥಿತಿಯನ್ನು ಹೊಂದಿರುವಾಗ ΔP 0 ಆದ್ದರಿಂದ d ΔPdt ಸಹ 0 ಸ್ಥಿರ ಸ್ಥಿತಿಯಲ್ಲಿರುತ್ತದೆ ಇದು ಸ್ಥಿರ ಸ್ಥಿತಿಯನ್ನು ಸೂಚಿಸುತ್ತದೆ ಹೆಚ್ಚಿನ ವಾಹಕ ಸಾಂದ್ರತೆಯು ಏನೂ ಅಲ್ಲ ಆದರೆ ಅಲ್ಪಸಂಖ್ಯಾತ ವಾಹಕಗಳ ಜೀವಿತಾವಧಿಯಲ್ಲಿ ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆ ಇದನ್ನು ನಾವು ಮತ್ತೊಮ್ಮೆ ಬದಲಿಸಬಹುದು ಜೀವಿತಾವಧಿಯನ್ನು 10 ಮೈಕ್ರೊಸೆಕೆಂಡ್ಗಳಿಗೆ ನೀಡಲಾಗಿದೆ ಎಂದು ನಮಗೆ ತಿಳಿದಿದೆ ಪ್ರತಿ ಯೂನಿಟ್ ವಾಲ್ಯೂಮ್ಗೆ ವಾಹಕಗಳ ಸಂಖ್ಯೆಯು ನಾವು ಈಗ ಲೆಕ್ಕ ಹಾಕಿರುವ ಸಂಗತಿಯಾಗಿದೆ ಆದ್ದರಿಂದ ಇದು 3 17 x 1014 cm3 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇವು ಸ್ಥಿರ ಸ್ಥಿತಿಯಲ್ಲಿರುವ ಹೆಚ್ಚುವರಿ ರಂಧ್ರಗಳಾಗಿವೆ ಆದ್ದರಿಂದ ನಾವು ಈಗ ಸಮಸ್ಯೆ 3 ಕ್ಕೆ ಹೋಗೋಣ ಆದ್ದರಿಂದ ಸಮಸ್ಯೆ 3 ನಮ್ಮ ಬಳಿ ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಇದ್ದು ಯಾವುದೇ ಟ್ರಾಪ್ ಸ್ಥಿತಿ ಇಲ್ಲ ಆದ್ದರಿಂದ ನಮ್ಮಲ್ಲಿ ಯಾವುದೇ ದೋಷಗಳು ಅಥವಾ ಟ್ರಾಪ್ಗಳು ಕೆಟ್ಟ ಅಂತರದಲ್ಲಿವೆ ಇದು ಮುಖ್ಯವಾಗಿದೆ ಏಕೆಂದರೆ ಟ್ರಾಪ್ ಸ್ಥಿತಿಗಳು ಕ್ಯಾರಿಯರ್ಗಳನ್ನು ಉಪಯುಕ್ತವಾಗಿ ಬಲೆಗೆ ಬೀಳಿಸಬಹುದು ಮತ್ತು ಬ್ಯಾಂಡ್ನಲ್ಲಿನ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳಿಗಿಂತ ಇವು ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿರುತ್ತವೆ ಇದು ಮತ್ತೆ ವಾಹಕದ ಜೀವಿತಾವಧಿಯನ್ನು ಬದಲಾಯಿಸುತ್ತದೆ ಮತ್ತು ಅದು ವಾಹಕತೆ ಮತ್ತು ಕ್ವಾಂಟಮ್ ದಕ್ಷತೆಯಂತಹ ಗುಣಲಕ್ಷಣಗಳ ಮೇಲೆ ಮತ್ತೊಮ್ಮೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನಾವು ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಅನ್ನು ಹೊಂದಿದ್ದೇವೆ ಅದು ತೀವ್ರತೆಯ ಬೆಳಕಿನಿಂದ ಪ್ರಕಾಶಿಸಲ್ಪಟ್ಟಿದೆ ಆದ್ದರಿಂದ ನಾನು λ ಈ ಸಂದರ್ಭದಲ್ಲಿ ನಾನು ಮೂಲಭೂತವಾಗಿ ತರಂಗಾಂತರದ ಕಾರ್ಯವಾಗಿದೆ ಇದು ಫೋಟೋ ಉತ್ಪಾದನೆಗೆ ಕಾರಣವಾಗುತ್ತದೆ ಮತ್ತೊಮ್ಮೆ ನಾವು ತರಂಗಾಂತರ λ ಅಥವಾ ಬೆಳಕಿನ ಶಕ್ತಿಯು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಾಗಿದೆ ಎಂದು ಹೇಳುತ್ತಿದ್ದೇವೆ ಆದ್ದರಿಂದ ನಾವು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಹೊಂದಿದ್ದೇವೆ ಅದು ಪ್ರಕಾಶದ ಪ್ರದೇಶವನ್ನು ನೀಡುತ್ತದೆ ಆದ್ದರಿಂದ A ಎಂಬುದು ಉದ್ದದ ಸಮಯ W ಮತ್ತು ಸೆಮಿಕಂಡಕ್ಟರ್ ದಪ್ಪ D ಕೊನೆಯ ಸಮಸ್ಯೆಯಲ್ಲಿ ನಾವು ಕ್ವಾಂಟಮ್ ದಕ್ಷತೆಯನ್ನು 1 ಎಂದು ಊಹಿಸುತ್ತೇವೆ ಇದರಿಂದ ಪ್ರತಿ ಫೋಟಾನ್ ಎಲೆಕ್ಟ್ರಾನ್ ಹೋಲ್ ಜೋಡಿಯಾಗಿ ಪರಿವರ್ತನೆಯಾಗುತ್ತದೆ ನೀವು ಕ್ವಾಂಟಮ್ ದಕ್ಷತೆಯನ್ನು 0 5 ಅಥವಾ 50 ಪ್ರತಿಶತಕ್ಕೆ ತೆಗೆದುಕೊಂಡರೆ ನೀವು 2 ಫೋಟಾನ್ಗಳನ್ನು ಹೊಂದಿದ್ದರೆ ಅವುಗಳಲ್ಲಿ 1 ಮಾತ್ರ ಎಲೆಕ್ಟ್ರಾನ್ ಹೋಲ್ ಜೋಡಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಕ್ವಾಂಟಮ್ ದಕ್ಷತೆಯನ್ನು ನೀಡಲಾಗಿದೆ ಮತ್ತು tau ವಾಹಕಗಳ ಮರುಸಂಯೋಜನೆಯ ಜೀವಿತಾವಧಿಯಾಗಿದೆ ನಾವು ವಸ್ತುವಿನಲ್ಲಿ ಬೆಳಕನ್ನು ಹೊಳೆಯುವಾಗ ನಾವು ರಂಧ್ರಗಳಲ್ಲಿ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಉತ್ಪಾದಿಸುತ್ತೇವೆ ರಂಧ್ರಗಳಲ್ಲಿನ ಈ ಎಲೆಕ್ಟ್ರಾನ್ಗಳು ಮೂಲತಃ ವಾಹಕತೆಯಲ್ಲಿ ಭಾಗವಹಿಸಬಹುದು ಇದರಿಂದ ನಾವು ಬೆಳಕನ್ನು ಒಡ್ಡಿದಾಗ ವಾಹಕತೆಯಲ್ಲಿ ಬದಲಾವಣೆಯಾಗುತ್ತದೆ ಇದನ್ನು ಮೂಲಭೂತವಾಗಿ ಫೋಟೊ ಕಂಡಕ್ಟಿವಿಟಿ ಎಂದು ಕರೆಯಲಾಗುತ್ತದೆ ಮತ್ತು ವಾಹಕತೆಯ ವ್ಯತ್ಯಾಸವನ್ನು ಡೆಲ್ಟಾ ಸಿಗ್ಮಾವನ್ನು ಬೆಳಕಿನ ಅನುಪಸ್ಥಿತಿಯಲ್ಲಿ ಬೆಳಕಿನ ಮೈನಸ್ ಸಿಗ್ಮಾದ ಉಪಸ್ಥಿತಿಯಲ್ಲಿ ಸಿಗ್ಮಾ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಸಾಮಾನ್ಯವಾಗಿ ಡಾರ್ಕ್ ಸ್ಟೇಟ್ ಇರುತ್ತದೆ ಮತ್ತು ನಾವು ಡೆಲ್ಟಾ ಸಿಗ್ಮಾ ಗೆ ಸಮ ಎಂದು ತೋರಿಸಬೇಕು ಕೆಲವು ರೀತಿಯಲ್ಲಿ ಸಮಸ್ಯೆ 3 ಸಮಸ್ಯೆ 2 ಕ್ಕೆ ಹೋಲುತ್ತದೆ ಹೊರತು ನಾವು ಸಂಖ್ಯೆಗಳ ಬದಲು ಚಿಹ್ನೆಗಳನ್ನು ಬಳಸುತ್ತಿದ್ದೇವೆ ಮತ್ತು ಸಮಸ್ಯೆ 3 ರ ಕೊನೆಯ ಭಾಗದಲ್ಲಿ ನಾವು ಈ ಸಂಖ್ಯೆಯನ್ನು ಪಡೆಯಲು ಕೆಲವು ಸಂಖ್ಯೆಗಳನ್ನು ಸೇರಿಸುತ್ತೇವೆ ಆದ್ದರಿಂದ ಮತ್ತೊಮ್ಮೆ ನಾವು ಮಾಡಬೇಕಾದ ಮೊದಲ ವಿಷಯವೆಂದರೆ ಫೋಟಾನ್ಗಳ ಸಂಖ್ಯೆ ಅಥವಾ ಸ್ಯಾಂಪಲ್ನಲ್ಲಿರುವ ಫೋಟಾನ್ ಪ್ಲಗ್ಗಳನ್ನು ಲೆಕ್ಕ ಹಾಕುವುದು ಆದ್ದರಿಂದ Γph ನಿಮ್ಮ ಫೋಟಾನ್ ಪ್ಲೇಕ್ಸ್ ಆಗಿದೆ ಇದನ್ನು ನಾನು ನೀಡಿದ್ದೇನೆ ತೀವ್ರತೆಯನ್ನು hcλ ನಿಂದ ಭಾಗಿಸಿ ಇದು ಶಕ್ತಿ ಆದ್ದರಿಂದ ಇದು ತೀವ್ರತೆ ಮತ್ತು ನಂತರ ಇದು ಶಕ್ತಿ ಇದು Iλhc ಒಂದು ನಿರ್ದಿಷ್ಟ ಫೋಟಾನ್ ಫ್ಲಕ್ಸ್ಗಾಗಿ ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆಯಾಗಿ ನಾವು ಕ್ವಾಂಟಮ್ ದಕ್ಷತೆಯನ್ನು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಉತ್ಪತ್ತಿಯಾದ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆ Gph ಏನೂ ಅಲ್ಲ ಆದರೆ η ಇದು ಕ್ವಾಂಟಮ್ ದಕ್ಷತೆಯ ಸಮಯ γPh ಆದ್ದರಿಂದ ಇದು Iληhc ಆದ್ದರಿಂದ ಈ ನಿರ್ದಿಷ್ಟ ಸಮಸ್ಯೆಯಲ್ಲಿ ಪ್ರತಿ ಸೆಕೆಂಡಿಗೆ ತೀವ್ರತೆಯನ್ನು ನೀಡಲಾಗುತ್ತದೆ ಆದ್ದರಿಂದ ಪ್ರತಿ ಯೂನಿಟ್ ಪ್ರದೇಶಕ್ಕೆ ತೀವ್ರತೆಯನ್ನು ನೀಡಲಾಗುತ್ತದೆ ಆದ್ದರಿಂದ ವಾಲ್ಯೂಮ್ ಬದಲಾವಣೆಯನ್ನು ಲೆಕ್ಕಾಚಾರ ಮಾಡಲು ಅಥವಾ ಪ್ರತಿ ಯೂನಿಟ್ ವಾಲ್ಯೂಮ್ಗೆ ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆಯನ್ನು ಲೆಕ್ಕಹಾಕಲು ನೀವು ಮೂಲತಃ ಪ್ರದೇಶದಿಂದ ಗುಣಿಸಿ ಮತ್ತು ಪರಿಮಾಣದಿಂದ ಭಾಗಿಸಬೇಕಾಗುತ್ತದೆ ಪ್ರತಿ ಯೂನಿಟ್ ವಾಲ್ಯೂಮ್ಗೆ ಸೆಕೆಂಡಿಗೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆ ಹಾಗಾಗಿ ಮತ್ತೊಮ್ಮೆ ನಾನು ಅದೇ ಚಿಹ್ನೆ Gph ಅನ್ನು ಬಳಸಲಿದ್ದೇನೆ ಆದರೆ ಈಗ ಇದು ಪ್ರತಿ ಯೂನಿಟ್ ವಾಲ್ಯೂಮ್ಗೆ ಹೊರತುಪಡಿಸಿ ಬೇರೇನೂ ಅಲ್ಲ A ರದ್ದಾಗುತ್ತದೆ ನಾವು γPh ನ ಮೌಲ್ಯವನ್ನು ಸೇರಿಸಬಹುದು ಆದ್ದರಿಂದ ಇದು ηIλhcD ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತೊಮ್ಮೆ ನಾವು ಸ್ಥಿರ ಸ್ಥಿತಿಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ನಿರಂತರತೆಯ ಸಮೀಕರಣವನ್ನು ಸರಿಪಡಿಸಬಹುದು ಆದ್ದರಿಂದ ನಾವು ಹೆಚ್ಚುವರಿ ವಾಹಕಗಳನ್ನು ಎಲೆಕ್ಟ್ರಾನ್ಗಳನ್ನಾಗಿ ತೆಗೆದುಕೊಂಡರೆ d Δndt ಏನೂ ಅಲ್ಲ Gph Δ nτ ಮತ್ತು ಇದು ಸ್ಥಿರ ಸ್ಥಿತಿಯಲ್ಲಿದೆ ಈ ಬದಲಾವಣೆಯು 0 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ Gn Gph x τ is ಆಗಿದೆ ನೀವು ಆ ಅಭಿವ್ಯಕ್ತಿಯನ್ನು ಬದಲಿಸಬಹುದು ಆದ್ದರಿಂದ ಇದು τηIλhcD ಇದು ಉತ್ಪತ್ತಿಯಾಗುವ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಇದು ಹೆಚ್ಚುವರಿ ರಂಧ್ರಗಳಂತೆಯೇ ಇರಬೇಕು ಏಕೆಂದರೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು ಉತ್ಪತ್ತಿಯಾಗುತ್ತವೆ ಆದ್ದರಿಂದ ಎಲೆಕ್ಟ್ರಾನ್ನಲ್ಲಿ ಪ್ರತಿ ಬಾರಿಯೂ ರಂಧ್ರವು ಉತ್ಪತ್ತಿಯಾಗುತ್ತದೆ ಆದ್ದರಿಂದ ವಾಹಕತೆಯ ಬದಲಾವಣೆಯು μeΔPμh ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಈ 2 ಪದಗಳು ಒಂದೇ ಮತ್ತು ಇದಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು ನೀವು ಹೊರತೆಗೆಯಬಹುದು ಮತ್ತು ನೀವು ಪುನಃ ಬರೆಯುವಾಗ ನೀವು ಅಂತಿಮ ಅಭಿವ್ಯಕ್ತಿ ಅನ್ನು ಪಡೆಯುತ್ತೀರಿ ಆದ್ದರಿಂದ ಕೆಲವು ರೀತಿಯಲ್ಲಿ ಹಿಂದಿನ ಸಮಸ್ಯೆಗೆ ಹೋಲುತ್ತದೆ ಹೊರತು ಸಂಖ್ಯೆಗಳನ್ನು ಹಾಕುವ ಬದಲು ನೀವು ಹೆಚ್ಚು ಸಾಮಾನ್ಯವಾದ ಅಭಿವ್ಯಕ್ತಿಯನ್ನು ವಿಭಜಿಸುತ್ತೀರಿ ಅದು ವಾಹಕಗಳ ಜೀವಿತಾವಧಿಯನ್ನು ಮತ್ತು ಉತ್ಪತ್ತಿಯಾಗುವ ಹೆಚ್ಚುವರಿ ವಾಹಕಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಈಗ ನಾವು ಇದಕ್ಕೆ ಕೆಲವು ಸಂಖ್ಯಾತ್ಮಕ ಮೌಲ್ಯಗಳನ್ನು ಹಾಕಲು ಪ್ರಯತ್ನಿಸಿದ್ದೇವೆ ಆದ್ದರಿಂದ ಈಗ ನಮ್ಮಲ್ಲಿರುವ ವಸ್ತುವು ಕ್ಯಾಡ್ಮಿಯಮ್ ಸಲ್ಫೈಡ್ ಅನ್ನು ಆಯಾಮಗಳೊಂದಿಗೆ ನೀಡಲಾಗಿದೆ ಎಂದು ಹೇಳುತ್ತೇವೆ ಆದ್ದರಿಂದ 1 ಮಿಲಿಮೀಟರ್ನಿಂದ 1 ಮಿಲಿಮೀಟರ್ನಿಂದ 0 1 ಮಿಲಿಮೀಟರ್ ಬೆಳಕಿನ ತರಂಗಾಂತರವನ್ನು ನೀಡಲಾಗಿದೆ ಆದ್ದರಿಂದ ಲ್ಯಾಂಬ್ಡಾ 450nm ಮತ್ತು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಪ್ರತಿ ಸೆಂಟಿಮೀಟರ್ ಚದರಕ್ಕೆ 1 ಮಿಲಿ ವ್ಯಾಟ್ ನಾವು ಸೆಕೆಂಡಿಗೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕು ಕ್ವಾಂಟಮ್ ದಕ್ಷತೆ ಲ್ಯಾಂಬ್ಡಾ 1 ಕ್ಕೆ ಸಮನಾಗಿರುತ್ತದೆ ಇದು ಸೂತ್ರದ ಒಂದೇ ಅನ್ವಯವಾಗಿದೆ ಆದ್ದರಿಂದ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆ Gph ಪ್ರತಿ ಸೆಕೆಂಡಿಗೆ AηIλhc ಹೊರತುಪಡಿಸಿ ಬೇರೇನೂ ಅಲ್ಲ A ಎನ್ನುವುದು ಅಡ್ಡ ವಿಭಾಗದ ಪ್ರದೇಶವಾಗಿದೆ ನೀವು ಎಲ್ಲಾ ಮೌಲ್ಯಗಳನ್ನು ಬದಲಿಸಬಹುದು ಆದ್ದರಿಂದ ಇದು ನಿಮಗೆ 2 26 x 1013 S 1 ಅನ್ನು ನೀಡುತ್ತದೆ ನೀವು ಇದನ್ನು ಪರಿಮಾಣದಿಂದ ಭಾಗಿಸಿದರೆ ಯೂನಿಟ್ ಪರಿಮಾಣಕ್ಕೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆಯನ್ನು ಪಡೆಯಬಹುದು ಭಾಗ ಬಿ ಯಲ್ಲಿ ನಾವು ಫೋಟೋ ವಾಹಕತೆಯನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಡೆಲ್ಟಾ ಸಿಗ್ಮಾ ಮೂಲಭೂತವಾಗಿ ಆಗಿದೆ ಆದ್ದರಿಂದ ಇದು ನಾವು ಪಡೆದ ಅಭಿವ್ಯಕ್ತಿಯಾಗಿದೆ ಎಲ್ಲಾ ಮೌಲ್ಯಗಳು ಮೂಲಭೂತವಾಗಿ ತಿಳಿದಿವೆ μe ಮತ್ತು μh ಕೂಡ ನೀಡಲಾಗಿದೆ 30 ω 1 cm 1 ಆಗಿ ಕೆಲಸ ಮಾಡುತ್ತದೆ ಭಾಗ ಸಿ ಯಲ್ಲಿ ನೀವು 50 ವೋಲ್ಟ್ಗಳ ಸಂಭಾವ್ಯತೆಯನ್ನು ಅನ್ವಯಿಸಿದಾಗ ನಾವು ಫೋಟೋ ಪ್ರಸ್ತುತ ΔJ ಅನ್ನು ಲೆಕ್ಕ ಹಾಕಬೇಕು ΔJ ಬೇರೇನೂ ಅಲ್ಲ eΔσ ಆದ್ದರಿಂದ ಇ 50 ವೋಲ್ಟ್ಗಳು ಆದ್ದರಿಂದ ನಾವು ΔJ ಅನ್ನು ಲೆಕ್ಕ ಹಾಕಬಹುದು ಇದು 6 50 x 104 amp m 2 ಆಗಿ ಕಾರ್ಯನಿರ್ವಹಿಸುತ್ತದೆ ಪ್ರವಾಹವನ್ನು ಲೆಕ್ಕಾಚಾರ ಮಾಡಲು ಆದ್ದರಿಂದ ಡೆಲ್ಟಾ I ಏನೂ ಅಲ್ಲ ಡೆಲ್ಟಾ ಜೆ ಪಟ್ಟು ಅಡ್ಡ ವಿಭಾಗದ ಪ್ರದೇಶ A ಇದು 6 5 ಮಿಲಿ ಆಂಪಿಯರ್ಗಳು ಆದ್ದರಿಂದ ನಾವು ಈಗ ಸಮಸ್ಯೆ 4 ಕ್ಕೆ ಹೋಗೋಣ ಸಮಸ್ಯೆ 4 ನೀವು ಗ್ಯಾಲಿಯಮ್ ಆರ್ಸೆನೈಡ್ ಮಾದರಿಯನ್ನು ಹೀಲಿಯಂ ನಿಯಾನ್ ಲೇಸರ್ ಕಿರಣದಿಂದ ಬೆಳಗಿಸಿದ್ದೀರಿ ಆದ್ದರಿಂದ ನೀವು ಹೀಲಿಯಂ ನಿಯಾನ್ ಲೇಸರ್ ಅನ್ನು ಹೊಂದಿದ್ದೀರಿ ಲೇಸರ್ ಬೆಳಕಿನ ತರಂಗಾಂತರ 632 8 nm ಮತ್ತು ತೀವ್ರತೆಯು 50 ಮಿಲಿ ವ್ಯಾಟ್ ಆಗಿದೆ ಥರ್ಮಲೈಸೇಶನ್ನಿಂದ ಮಾದರಿಯಲ್ಲಿ ಎಷ್ಟು ಶಕ್ತಿಯು ಶಾಖವಾಗಿ ಹರಡುತ್ತದೆ ಎಂದು ನಾವು ಲೆಕ್ಕ ಹಾಕಲು ಬಯಸುತ್ತೇವೆ ಮತ್ತೊಮ್ಮೆ ನಾವು ಶಕ್ತಿಯನ್ನು ಲೆಕ್ಕ ಹಾಕಬಹುದು ಶಕ್ತಿ E hcλ 1 96 ಎಲೆಕ್ಟ್ರಾನ್ ವೋಲ್ಟ್ಗಳು ಆದ್ದರಿಂದ ಇದು 1 42 ಎಲೆಕ್ಟ್ರಾನ್ ವೋಲ್ಟ್ಗಳಾದ ಗ್ಯಾಲಿಯಂ ಆರ್ಸೆನೈಡ್ನ ಉದಾಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಏನಾಗುತ್ತದೆ ಎಂದರೆ ಫೋಟಾನ್ಗಳ ಹೆಚ್ಚುವರಿ ಶಕ್ತಿಯು ಮೂಲತಃ ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳ ಹೆಚ್ಚುವರಿ ಶಕ್ತಿಯಾಗಿ ಅನುವಾದಗೊಳ್ಳುತ್ತದೆ ಈ ಹೆಚ್ಚುವರಿ ಶಕ್ತಿಯು ಸುತ್ತಮುತ್ತಲಿನ ವಸ್ತುಗಳಿಗೆ ಶಾಖವಾಗಿ ಕಳೆದುಹೋಗುತ್ತದೆ ಮತ್ತು ಇದು ಮೂಲಭೂತವಾಗಿ ನಿಮ್ಮ ಥರ್ಮಲೈಸೇಶನ್ ಪ್ರಕ್ರಿಯೆಯಾಗಿದೆ ಕಳೆದುಹೋದ ಶಕ್ತಿಯನ್ನು ಲೆಕ್ಕಹಾಕಲು ಅಥವಾ ಥರ್ಮಲೈಸೇಶನ್ನಿಂದ ಕಳೆದುಹೋದ ಶಕ್ತಿಯನ್ನು ನಾವು ಕೆಟ್ಟದಾಗಿ ಫೋಟಾನ್ಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕು ಇದು ಮತ್ತೊಮ್ಮೆ Ihcλ ಇದು ನಿಮಗೆ ಫೋಟೊಗಳ ಸಂಖ್ಯೆಯನ್ನು ನೀಡುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳನ್ನು ಹೊಂದಿರುವ ಹೆಚ್ಚುವರಿ ಶಕ್ತಿಯು ಲ್ಯಾಟಿಸ್ಗೆ ಕಳೆದುಹೋಗುತ್ತದೆ ಮತ್ತು ಶಕ್ತಿ ಕಳೆದುಕೊಂಡಾಗ ಎಲೆಕ್ಟ್ರಾನ್ ವಾಹಕ ಬ್ಯಾಂಡ್ ಅಂಚಿನ ಹತ್ತಿರ ಬರುತ್ತದೆ ಅಥವಾ ರಂಧ್ರವು ವೇಲೆನ್ಸಿ ಬ್ಯಾಂಡ್ ಅಂಚಿನ ಹತ್ತಿರ ಹೋಗುತ್ತದೆ ಎಲೆಕ್ಟ್ರಾನ್ ಹೊಂದಿರುವ ಒಂದು ನಿರ್ದಿಷ್ಟ ಉಷ್ಣ ಶಕ್ತಿಯು ಯಾವಾಗಲೂ ಇರುತ್ತದೆ ಆದ್ದರಿಂದ ಥರ್ಮಲೈಸೇಶನ್ ನಂತರ ಎಲೆಕ್ಟ್ರಾನ್ನ ಅಂತಿಮ ಶಕ್ತಿಯು Eg ಹೊರತು ಬೇರೇನೂ ಅಲ್ಲ ಅದು ಬ್ಯಾಂಡ್ ಗ್ಯಾಪ್ 32kT ಇದು ವೇಲೆನ್ಸಿ ಬ್ಯಾಂಡ್ನ ಮೇಲ್ಭಾಗಕ್ಕೆ ಸಂಬಂಧಿಸಿದೆ ಆದ್ದರಿಂದ ವೇಲೆನ್ಸಿ ಬ್ಯಾಂಡ್ನ ಮೇಲ್ಭಾಗವನ್ನು 0 ಎಂದು ತೆಗೆದುಕೊಳ್ಳಲಾಗಿದೆ ಲ್ಯಾಟಿಸ್ಗೆ ಪ್ರವೇಶ ಶಕ್ತಿಯನ್ನು ಕಳೆದುಕೊಂಡ ನಂತರ ಎಲೆಕ್ಟ್ರಾನ್ನ ಶಕ್ತಿ ಕೇವಲ Eg32 KT ಆದ್ದರಿಂದ ಇದು ಎಲೆಕ್ಟ್ರಾನ್ನ ಆರಂಭಿಕ ಶಕ್ತಿ ಇದು ಅಂತಿಮ ಶಕ್ತಿ ಆದ್ದರಿಂದ ಡೆಲ್ಟಾ E ಕಳೆದುಕೊಂಡ ಒಟ್ಟು ಶಕ್ತಿಯು hcλ−Eg32 ಈ ಶಕ್ತಿಯು ಕಳೆದುಹೋಗಿದೆ ನೀವು ಸಂಖ್ಯೆಗಳನ್ನು ಮಾಡಿದರೆ 0 503 ಎಲೆಕ್ಟ್ರಾನ್ ವೋಲ್ಟ್ ಆದ್ದರಿಂದ ಉತ್ಪತ್ತಿಯಾಗುವ ಪ್ರತಿಯೊಂದು ಎಲೆಕ್ಟ್ರಾನ್ನಿಂದ ಈ ಶಕ್ತಿಯು ಕಳೆದುಹೋಗುತ್ತದೆ ಇದು ಘಟನೆಯ ಒಟ್ಟು ಫೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಆದ್ದರಿಂದ ಕಳೆದುಹೋದ ಒಟ್ಟು ಶಕ್ತಿಯು ಬೇರೇನೂ ಅಲ್ಲ γPh ΔE ಇದು ಘಟನೆಯ ಶಕ್ತಿಯಲ್ಲದೆ PLΔEhcλ ಇದು ಯಾವುದೂ ಅಲ್ಲ ಘಟನಾ ಶಕ್ತಿಯ ಅನುಪಾತವು ಅಂತಿಮ ಶಕ್ತಿ ಅಥವಾ ಕಳೆದುಹೋದ ಶಕ್ತಿಯು ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು PL 50 ಮಿಲಿ ವ್ಯಾಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಇದನ್ನು ಬದಲಿಸಿದರೆ 12 76 ಮಿಲಿ ವ್ಯಾಟ್ ಥರ್ಮಲೈಸೇಶನ್ ಗೆ ಕಳೆದುಹೋಗುತ್ತದೆ ನೀವು ಘಟನೆಯ ನಮ್ಮ ಶಕ್ತಿಯನ್ನು ಸರಿಯಾಗಿ ಹೆಚ್ಚಿಸಿದರೆ ಹೀಲಿಯಂ ನಿಯಾನ್ ಬದಲಿಗೆ 1 96 ಎಲೆಕ್ಟ್ರಾನ್ ವೋಲ್ಟ್ಗಳು ನೀವು ಹೆಚ್ಚಿನ ಶಕ್ತಿಯ ಬೆಳಕನ್ನು ಹೊಂದಿದ್ದರೆ ΔE ನ ಮೌಲ್ಯವು ಅಧಿಕವಾಗಿರುತ್ತದೆ ಅಂದರೆ ಹೆಚ್ಚಿನ ಶಕ್ತಿಯು ಥರ್ಮಲೈಸೇಶನ್ಗೆ ಕಳೆದುಹೋಗುತ್ತದೆ ಆದ್ದರಿಂದ ನಿಮ್ಮ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸಲು ನಾವು ಯಾವ ರೀತಿಯ ವಿಕಿರಣವನ್ನು ಬಯಸುತ್ತೇವೆ ಎಂದು ನಿರ್ಧರಿಸುವಾಗ ಇದು ಮುಖ್ಯವಾಗುತ್ತದೆ ಆದ್ದರಿಂದ ಘಟನಾ ಶಕ್ತಿ ಮತ್ತು ವಸ್ತುವಿನ ಬ್ಯಾಂಡ್ ಅಂತರದ ನಡುವೆ ದೊಡ್ಡ ಮಿಸ್ ಹೊಂದಾಣಿಕೆ ಇದ್ದರೆ ಹೆಚ್ಚಿನ ಶಾಖವು ಮೂಲಭೂತವಾಗಿರುತ್ತದೆ ಥರ್ಮಲೈಸೇಶನ್ ಆಗಿ ಕಳೆದುಹೋಗಿದೆ ನೀವು ಇದನ್ನು ಸಾಧನದ ರೂಪದಲ್ಲಿ ಕಾರ್ಯನಿರ್ವಹಿಸಲು ಪ್ರಯತ್ನಿಸುತ್ತಿದ್ದರೆ ಈ ಶಾಖವು ಕಳೆದುಹೋಗುವುದು ಸಾಧಾರಣವಾಗಿ ಸಾಧನದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಾಧನವು ಹೆಚ್ಚು ಪರಿಣಾಮಕಾರಿಯಾಗಿರಲು ಕಾರಣವಾಗಬಹುದು ಈಗ ಕೊನೆಯ ಸಮಸ್ಯೆಗೆ ಹೋಗೋಣ ಸಮಸ್ಯೆ 5 ನೀವು 1015 ದಾನಿಗಳೊಂದಿಗೆ ಸಿಲಿಕಾನ್ ಮಾದರಿಯನ್ನು ಹೊಂದಿದ್ದೀರಿ ಆದ್ದರಿಂದ ND 1015 ದಾನಿಗಳು cm 3 ಅನ್ನು 1019 ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ರಚಿಸಲು ಬೆಳಕಿನಿಂದ ಪ್ರಕಾಶಿಸಲಾಗಿದೆ ಆದ್ದರಿಂದ1019 cm 3s 1 ನಾವು ಅರೆ ಫೆರ್ಮಿ ಮಟ್ಟಗಳ ಪ್ರತ್ಯೇಕತೆಯನ್ನು ಕಂಡುಹಿಡಿಯಬೇಕು ಮತ್ತು ಅದರ ಬಗ್ಗೆ ಒಂದು ನಿಮಿಷದಲ್ಲಿ ಮಾತನಾಡುತ್ತೇವೆ ಮತ್ತು ಬೆಳಕನ್ನು ಹೊಳೆಯುವ ಮೇಲೆ ವಾಹಕತೆಯ ಬದಲಾವಣೆಯನ್ನು ಮಾತನಾಡುತ್ತೇವೆ ಆದ್ದರಿಂದ ಇವುಗಳು ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆ ಆದ್ದರಿಂದ ನಾವು ಹೆಚ್ಚುವರಿ ವಾಹಕಗಳನ್ನು ಸ್ಥಿರ ಸ್ಥಿತಿಯಲ್ಲಿ ಲೆಕ್ಕ ಹಾಕಬೇಕು ಇದು ನಾವು ಮೊದಲು ನೋಡಿದ್ದು Gph x τ ಹೊರತು ಬೇರೇನೂ ಅಲ್ಲ τ ಮೌಲ್ಯವನ್ನು ಸಹ ನೀಡಲಾಗಿದೆ ಆದ್ದರಿಂದ 10 ಮೈಕ್ರೋಸೆಕೆಂಡುಗಳು ಆದ್ದರಿಂದ ಇದು 1014 cm 3 ಗೆ ಸಮನಾಗಿರುತ್ತದೆ ND 1015 ಇದು ಸಿಲಿಕಾನ್ ಆದ್ದರಿಂದ ni 1010 ಆದ್ದರಿಂದ ಬೆಳಕನ್ನು ಹೊಳೆಯುವ ಮೊದಲು ನಾವು ಮೂಲತಃ ಫೆರ್ಮಿ ಮಟ್ಟದ ಸ್ಥಾನವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಬೆಳಕನ್ನು ಹೊಳೆಯುವ ಮೊದಲು EF ಸ್ಥಾನವನ್ನು ಲೆಕ್ಕ ಹಾಕಬಹುದು ಇದು ಎನ್ ಟೈಪ್ ಸೆಮಿಕಂಡಕ್ಟರ್ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಹಾಗಾಗಿ ಇದು 0 298 ಎಲೆಕ್ಟ್ರಾನ್ ವೋಲ್ಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು niEFi ಮೇಲೆ ಇರುತ್ತದೆ ಆದ್ದರಿಂದ ನಾವು ಈಗ ಬೆಳಕನ್ನು ಬೆಳಗಿಸುತ್ತೇವೆ ಮತ್ತು ಬೆಳಕು ರಂಧ್ರಗಳಲ್ಲಿ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ನಿಮ್ಮ ಹೊಸ ಎಲೆಕ್ಟ್ರಾನ್ ಏಕಾಗ್ರತೆ n ಏನೂ ಅಲ್ಲ NDΔn ಇದು 1 1 x 1015 cm 3 ಆಗಿ ಕೆಲಸ ಮಾಡುತ್ತದೆ ಆದ್ದರಿಂದ ನೀವು ಎಲೆಕ್ಟ್ರಾನ್ಗಳ ಅಧಿಕ ಸಾಂದ್ರತೆಯನ್ನು ಹೊಂದಿದ್ದರೆ ಇದು ಮತ್ತೊಮ್ಮೆ ಫೆರ್ಮಿ ಮಟ್ಟದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಉಂಟುಮಾಡುತ್ತದೆ ಇದು ನಿಮ್ಮ ಅರೆ ಫೆರ್ಮಿ ಮಟ್ಟ ಆದ್ದರಿಂದ ಹೊಸ ಇಲ್ಲಿ n ನ ಮೌಲ್ಯವು ಈಗ 1 1 ಆಗಿದೆ ಆದ್ದರಿಂದ ಇದು ನಿಮಗೆ 0 3004 ನೀಡುತ್ತದೆ ಶಿಫ್ಟ್ ತುಂಬಾ ಚಿಕ್ಕದಾಗಿದೆ ಏಕೆಂದರೆ ಹೆಚ್ಚಳವು ಹೆಚ್ಚು ಅಲ್ಲ ಆದರೆ ಫೆರ್ಮಿ ಮಟ್ಟದಲ್ಲಿ ಇನ್ನೂ ಒಂದು ಸಣ್ಣ ಶಿಫ್ಟ್ ಇದೆ ರಂಧ್ರಗಳಿಗಾಗಿ ನೀವು ಇದೇ ರೀತಿಯ ಲೆಕ್ಕಾಚಾರವನ್ನು ಸಹ ಮಾಡಬಹುದು ಅಲ್ಲಿ P ಎಂಬುದು ΔP ಇದು ಉತ್ಪತ್ತಿಯಾಗುವ ಹೆಚ್ಚುವರಿ ವಾಹಕಗಳು ಇದು 1014 cm 3 ಗೆ ಸಮಾನವಾಗಿರುತ್ತದೆ ನೀವು ಇದನ್ನು 0 238 ಎಲೆಕ್ಟ್ರಾನ್ ವೋಲ್ಟ್ ಮಾಡಿದರೆ ಇದು ಮೂಲತಃ ಗಿಂತ ಕೆಳಗಿದೆ ನಾವು ವಸ್ತುವಿನ ಮೇಲೆ ಬೆಳಕು ಚೆಲ್ಲಿದಾಗ ನಾವು ರಂಧ್ರಗಳಲ್ಲಿ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಉತ್ಪಾದಿಸುತ್ತೇವೆ ಈ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳಿಗೆ ನಾವು ಅರೆ ಫೆರ್ಮಿ ಮಟ್ಟವನ್ನು ವ್ಯಾಖ್ಯಾನಿಸಬಹುದು ಮತ್ತು ನಾವು n ಅನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು p ಅನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳುತ್ತೇವೆ ಇವುಗಳು ವಸ್ತುವಿನ ನೈಜ ಫೆರ್ಮಿ ಮಟ್ಟವನ್ನು ಪ್ರತಿಬಿಂಬಿಸುವುದಿಲ್ಲ ಏಕೆಂದರೆ ಇವುಗಳು ಪ್ರಕಾಶದ ಸಮಯದಲ್ಲಿ ಉತ್ಪತ್ತಿಯಾಗುವ ಹೆಚ್ಚಿನವು ಆದರೆ ನಾವು ಅವುಗಳನ್ನು n ಮತ್ತು p ಟೈಪ್ ಸೆಮಿಕಂಡಕ್ಟರ್ಗಳಂತೆ ಪರಿಗಣಿಸಬಹುದು ಮತ್ತು ಫೆರ್ಮಿ ಮಟ್ಟವು ಎಲ್ಲಿದೆ ಎಂಬ ಕಲ್ಪನೆಯನ್ನು ಪಡೆಯಬಹುದು ಮತ್ತು ಈಗ ನಾವು ಹೆಚ್ಚಿನ ವಾಹಕತೆಯ ಡೆಲ್ಟಾ ಸಿಗ್ಮಾವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಎಲೆಕ್ಟ್ರಾನ್ ಸಾಂದ್ರತೆಯಲ್ಲಿ ಕೇವಲ ಸ್ವಲ್ಪ ಹೆಚ್ಚಳವಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದರೆ ಸಂಪೂರ್ಣ ಏಕಾಗ್ರತೆಯಲ್ಲಿ ತೀವ್ರ ಹೆಚ್ಚಳವಿದೆ ಆದ್ದರಿಂದ ವಾಹಕತೆಯ ಬದಲಾವಣೆಯು ಈ ಹೆಚ್ಚಿನ ಸಂಪೂರ್ಣ ಏಕಾಗ್ರತೆಯಿಂದ ಹೆಚ್ಚು ಅಥವಾ ಕಡಿಮೆ ನಡೆಸಲ್ಪಡುತ್ತದೆ ಆದ್ದರಿಂದ ಡೆಲ್ಟಾ ಸಿಗ್ಮಾ ΔPe ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನಾವು ಅಲ್ಪಸಂಖ್ಯಾತ ವಾಹಕಗಳಲ್ಲಿನ ಬದಲಾವಣೆಯನ್ನು ನಿರ್ಲಕ್ಷಿಸುತ್ತೇವೆ ಮತ್ತು ಕೇವಲ ನೋಡುತ್ತೇವೆ ಆದ್ದರಿಂದ ಬಹುಪಾಲು ವಾಹಕಗಳಲ್ಲಿನ ಬದಲಾವಣೆಯನ್ನು ನಿರ್ಲಕ್ಷಿಸಿ ಮತ್ತು ಅಲ್ಪಸಂಖ್ಯಾತ ವಾಹಕಗಳಲ್ಲಿ ಮಾತ್ರ ನೋಡಿ ತಿಳಿದಿಲ್ಲ ಆದರೆ ಮೌಲ್ಯ ನಮಗೆ ತಿಳಿದಿದೆ 12cm2s 1 ಮತ್ತು ಇದು E ಗಿಂತ ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಇದರಿಂದ ನಾವು ಗಾಗಿ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಪ್ರತಿ ಸೆಕೆಂಡಿಗೆ ಪ್ರತಿ ವೋಲ್ಟ್ಗೆ 463 8 ಸೆಂಟಿಮೀಟರ್ ಚೌಕದಂತೆ ಕೆಲಸ ಮಾಡುತ್ತದೆ ಆದ್ದರಿಂದ ಇದನ್ನು ನಾವು ಇಲ್ಲಿ ಬದಲಿಸಬಹುದು ಮತ್ತು ನೀವು ವಾಹಕತೆಯ ಬದಲಾವಣೆಯನ್ನು ಲೆಕ್ಕ ಹಾಕಬಹುದು ಮತ್ತು ಇದನ್ನು ಹೆಚ್ಚುವರಿ ರಂಧ್ರಗಳು 7 42 x 10 3 ω 1 cm 1 ನಿಂದ ನಡೆಸಲಾಗುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಸಮತೋಲನವಿಲ್ಲದ ಸಾಂದ್ರತೆಯನ್ನು ಹೊಂದಿರುವ ಸೆಮಿಕಂಡಕ್ಟರ್ ಅನ್ನು ಮೂಲಭೂತವಾಗಿ n ಮತ್ತು p ಟೈಪ್ ಎಂದು ಪ್ರತ್ಯೇಕವಾಗಿ ಪರಿಗಣಿಸಬಹುದು ಮತ್ತು ನಂತರ ನಾವು ಮೂಲಭೂತವಾಗಿ ವಾಹಕತೆಯ ಹೆಚ್ಚಳವನ್ನು ಲೆಕ್ಕಹಾಕಬಹುದು ಮತ್ತು ಈ ವಾಹಕತೆಯ ಹೆಚ್ಚಳವು ಮುಖ್ಯವಾಗಿ ಹೆಚ್ಚಳಕ್ಕೆ ಕಾರಣವಾಗಿದೆ ಅಲ್ಪಸಂಖ್ಯಾತ ವಾಹಕ ಏಕಾಗ್ರತೆ